ಹಲೋ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಅಧಿವೇಶನಕ್ಕೆ ಸ್ವಾಗತ ನನ್ನಹೆಸರು ಡಾ ಬಿಪ್ಲಾಬ್ ದತ್ತ ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಪಾಠಕ್ಕೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಸೇವಾ ಖಾತರಿಗಳನ್ನು ಬೇಷರತ್ತಾದ ಸೇವಾ ಖಾತರಿ ಸಾಬೀತುಪಡಿಸುವುದನ್ನು ನಾವು ಇಲ್ಲಿ ಚರ್ಚಿಸುತ್ತೇವೆ ಬೇಷರತ್ತಾದ ಸೇವಾ ಖಾತರಿಯನ್ನು ನೀಡುವುದರಿಂದ ಗ್ರಾಹಕರು ಸೇವಾ ಪೂರೈಕೆದಾರರಿಂದ ಸೇವೆ ಪಡೆಯುವದರಲ್ಲಿ ಸಂಪೂರ್ಣ ತೃಪ್ತರಾಗಿದ್ದಾರೆ ಎಂದು ಖಚಿತಪಡಿಸುತ್ತದೆ ನಿಸ್ಸಂಶಯವಾಗಿ ಇದು ಮೊದಲೇ ಹೇಳಿದ ಎಲ್ಲಾ ಗುಣಮಟ್ಟದ ಅಂತರವನ್ನು ಪರಿಹರಿಸಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳಲು ಕಂಪನಿಯನ್ನು ಒತ್ತಾಯಿಸುತ್ತದೆ ಏಕೆಂದರೆ ಅದು ಇಲ್ಲದೆ ಕಂಪನಿಯು ಗ್ರಾಹಕರಿಗೆ ಹಣವನ್ನು ಹಿಂದಿರುಗಿಸಲು ಜವಾಬ್ದಾರನಾಗಿರುತ್ತದೆ ಬಿಗ್ ಬಜಾರ್ನಂತಹ ಚಿಲ್ಲರೆ ಸರಪಳಿಗಳು ಗ್ರಾಹಕರು ಅದೇ ಉತ್ಪನ್ನವನ್ನು ಬೇರೆಡೆ ಅಗ್ಗವಾಗಿ ಕಂಡುಕೊಂಡರೆ ಅವರು ವ್ಯತ್ಯಾಸವನ್ನು ಹಿಂದಿರುಗಿಸುತ್ತಾರೆ ಎಂದು ಖಾತರಿಪಡಿಸುತ್ತದೆ ಕೆಲವು ಶಿಕ್ಷಣ ಸಂಸ್ಥೆಗಳು ಕೋರ್ಸ್ ಮುಗಿದ 90 ದಿನಗಳಲ್ಲಿ ಉದ್ಯೋಗಗಳನ್ನು ಖಾತರಿಪಡಿಸುತ್ತವೆ ಸೇವಾ ಖಾತರಿಯ ಮತ್ತೊಂದು ರೂಪದ ಉದಾಹರಣೆ ಇಲ್ಲಿದೆ ಒಬ್ಬ ಗ್ರಾಹಕನು ಅಂಗಡಿಯಿಂದ ಟಿ ಶರ್ಟ್ ಖರೀದಿಸಿ ಅದನ್ನು ತನ್ನ ನಿವಾಸಕ್ಕೆ ತೆಗೆದುಕೊಂಡು ಟ್ಯಾಗ್ ತೆಗೆದು ಎಲ್ಲಾ ಬಿಲ್ಗಳೊಂದಿಗೆ ವಿಲೇವಾರಿ ಮಾಡಿದನು ಮರುದಿನ ತನ್ನ ಮಗನಿಗಾಗಿ ಶರ್ಟ್ ಗಾತ್ರದಲ್ಲಿ ಸ್ವಲ್ಪ ಕಡಿಮೆ ಇರುತ್ತದೆ ಎಂದು ಅವನು ಭಾವಿಸಿದನು ಆದರೆ ಖರೀದಿಯ ಎಲ್ಲಾ ಪುರಾವೆಗಳನ್ನು ತ್ಯಜಿಸಿದ್ದರಿಂದ ಅವನು ಹಿಂತಿರುಗುವಿಕೆಯನ್ನು ಕೇಳಲು ಹಿಂಜರಿಯುತ್ತಿದ್ದನು ಆದಾಗ್ಯೂ ದೊಡ್ಡ ಗಾತ್ರಕ್ಕೆ ಅಂಗಿಯನ್ನು ಹಿಂತಿರುಗಿಸಲು ಅವನು ವಿನಂತಿಸಿದಾಗ ಖರೀದಿಸಿದ ಟೀ ಶರ್ಟ್ ಅನ್ನು ತಕ್ಷಣವೇ ಕೌಂಟರ್ನಲ್ಲಿ ಹಿಂತಿರುಗಿಸಲಾಯಿತು ಮತ್ತು ಸರಿಯಾದ ಗಾತ್ರದ ಮತ್ತೊಂದು ಅಂಗಿಯನ್ನು ಪಡೆಯಲು ಗ್ರಾಹಕರನ್ನು ಕೋರಲಾಯಿತು ಈ ಸೇವೆಯ ಮುಖಾಮುಖಿಯಲ್ಲಿ ಗ್ರಾಹಕರು ಸಂತೋಷಪಟ್ಟರು ಮತ್ತು ಕಥೆಯನ್ನು ಇತರರಿಗೆ ವಿವರಿಸುವ ಬಗ್ಗೆ ಹೇಳಬೇಕಾಗಿಲ್ಲ ಅನೇಕ ಕಂಪನಿಗಳು ಬೇಷರತ್ತಾದ ಸೇವಾ ಖಾತರಿಗಳನ್ನು ನೀಡಲು ಭಯಪಡುತ್ತವೆ ಏಕೆಂದರೆ ಗ್ರಾಹಕರು ಆಫರ್ನ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಕಂಪನಿಗೆ ಮೋಸ ಮಾಡಬಹುದು ಇದಲ್ಲದೆ ಸೇವಾ ಪೂರೈಕೆದಾರರ ನಿಯಂತ್ರಣದಲ್ಲಿರದ ಹಲವಾರು ಬಾಹ್ಯ ಪರಿಸ್ಥಿತಿಗಳು ಇರಬಹುದು ಉದಾಹರಣೆಗೆ ಡೊಮಿನೊಸ್Dominos 30 ನಿಮಿಷಗಳಲ್ಲಿ ಪಿಜ್ಜಾಗಳನ್ನು ತಲುಪಿಸಲು ಅವಕಾಶ ನೀಡುತ್ತದೆ ಇಲ್ಲದಿದ್ದರೆ ಪಿಜ್ಜಾ ಉಚಿತವಾಗಿದೆ ಆದಾಗ್ಯೂಗ್ರಾಹಕರ ಸ್ಥಳವು ಟ್ರಾಫಿಕ್ ಹೋಲ್ಡ್ಅಪ್ಗಳಿಂದ ಅಡೆ ತಡೆಗಳಿಂದ ಪಿಜ್ಜಾ ವಿತರಣೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಮತ್ತು ಅವುಗಳ ವಿತರಣಾ ವಾಹನಗಳು ಉತ್ತಮ ಸ್ಥಿತಿಯಲ್ಲಿರುತ್ತವೆ ಎಂದು ಅವರು ಖಚಿತಪಡಿಸಿಕೊಳ್ಳಬೇಕು ಬೇಷರತ್ತಾದ ಉತ್ತಮ ಸೇವಾ ಖಾತರಿಯ ಲಕ್ಷಣಗಳು ಯಾವುವು ಸರಿ ಅದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ನಿಸ್ಸಂದಿಗ್ಧವಾಗಿರಬೇಕು ಗ್ರಾಹಕರು ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಖಾತರಿ ನೀಡಿದಾಗ ಏನು ನೀಡಬೇಕೆಂದು ನೌಕರರು ಖಚಿತವಾಗಿರಬೇಕು ಗ್ಯಾರಂಟಿ ಸೇವೆಯ ವೈಫಲ್ಯವನ್ನು ಸಂಪೂರ್ಣವಾಗಿ ಒಳಗೊಳ್ಳಬೇಕು ಆಹ್ವಾನಿಸಲು ಮತ್ತು ಸಂಗ್ರಹಿಸಲು ಸುಲಭವಾಗಬೇಕು ಮತ್ತು ಖಾತರಿಯ ಫಲಿತಾಂಶದಿಂದ ಗ್ರಾಹಕರು ಸಂಪೂರ್ಣವಾಗಿ ತೃಪ್ತರಾಗಬೇಕು ಮೇಲಿನ ವೈಶಿಷ್ಟ್ಯಗಳನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಗ್ರಾಹಕರು ಗ್ಯಾರಂಟಿ ವಿನ್ಯಾಸದಲ್ಲಿ ನಿರತರಾಗಿರಬೇಕು ಎಂದು ನಾವು ಭಾವಿಸಿದರೆ ನಾವು ಸರಿಯಾಗಿರುತ್ತೇವೆ ಸೇವೆಯ ಇತರ ವೈಶಿಷ್ಟ್ಯಗಳಂತೆ ಗ್ರಾಹಕರು ಉದ್ಯೋಗಿಗಳು ವ್ಯವಸ್ಥಾಪಕರು ಮಾಲೀಕರು ಮತ್ತು ಕಂಪನಿಯ ಇತರ ಮಧ್ಯಸ್ಥಗಾರರ ಒಳಹರಿವಿನೊಂದಿಗೆ ಗ್ಯಾರಂಟಿಯನ್ನು ವಿನ್ಯಾಸಗೊಳಿಸಬೇಕು ಬೇಷರತ್ತಾದ ಸೇವಾ ಖಾತರಿ ಕಂಪನಿಯ ಸೇವೆಗಳ ಗುಣಮಟ್ಟದ ಬಗ್ಗೆ ಗ್ರಾಹಕರಿಗೆ ಸಂಪೂರ್ಣ ಭರವಸೆ ನೀಡುತ್ತದೆ ಮತ್ತು ಆ ಮೂಲಕ ಅದರ ಬ್ರಾಂಡ್ ಇಮೇಜ್ಅನ್ನು ಹೆಚ್ಚಿಸುತ್ತದೆ ಗ್ರಾಹಕರು ಅಂತಹ ಖಾತರಿಯನ್ನು ಹೊಂದಿದ ಸೇವೆಗೆ ಖಾತ್ರಿ ಹೊಂದಿರದ ಸೇವೆಗಿಂತ ಹೆಚ್ಚಿನ ಬೆಲೆ ನೀಡಲು ಸಹ ಸಿದ್ಧರಿದ್ದಾರೆ ಉತ್ತಮ ಬೇಷರತ್ತಾದ ಸೇವಾ ಖಾತರಿಯ ಲಕ್ಷಣಗಳು ಯಾವುವು ಉತ್ತಮ ಬೇಷರತ್ತಾದ ಸೇವಾ ಖಾತರಿ ಸುಲಭವಾಗಿ ಅರ್ಥವಾಗುತ್ತದೆ ಮತ್ತು ನಿಸ್ಸಂದಿಗ್ಧವಾಗಿರುತ್ತದೆ ಗ್ರಾಹಕರು ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಖಾತರಿ ನೀಡಿದಾಗ ಏನು ನೀಡಬೇಕೆಂದು ನೌಕರರು ಖಚಿತವಾಗಿರಬೇಕು ಗ್ಯಾರಂಟಿ ಸೇವೆಯ ವೈಫಲ್ಯವನ್ನು ಸಂಪೂರ್ಣವಾಗಿ ಒಳಗೊಳ್ಳಬೇಕು ಆಹ್ವಾನಿಸಲು ಮತ್ತು ಸಂಗ್ರಹಿಸಲು ಸುಲಭ ಮತ್ತು ಗ್ಯಾರಂಟಿಯ ಫಲಿತಾಂಶದಿಂದ ಗ್ರಾಹಕರು ಸಂಪೂರ್ಣವಾಗಿ ತೃಪ್ತರಾಗಬೇಕು ಮೇಲಿನ ವೈಶಿಷ್ಟ್ಯಗಳನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಗ್ರಾಹಕರು ಗ್ಯಾರಂಟಿ ವಿನ್ಯಾಸದಲ್ಲಿ ನಿರತರಾಗಿರಬೇಕು ಗ್ರಾಹಕರು ಉದ್ಯೋಗಿಗಳು ವ್ಯವಸ್ಥಾಪಕರು ಮಾಲೀಕರು ಮತ್ತು ಕಂಪನಿಯ ಇತರ ಮಧ್ಯಸ್ಥಗಾರರ ಒಳಹರಿವಿನೊಂದಿಗೆ ಗ್ಯಾರಂಟಿಯನ್ನು ವಿನ್ಯಾಸಗೊಳಿಸಬೇಕು ಬೇಷರತ್ತಾದ ಸೇವಾ ಖಾತರಿ ಕಂಪನಿಯ ಸೇವೆಗಳ ಗುಣಮಟ್ಟವನ್ನು ಗ್ರಾಹಕರಿಗೆ ಸಂಪೂರ್ಣವಾಗಿ ಖಾತ್ರಿಪಡಿಸುತ್ತದೆ ಮತ್ತು ಆ ಮೂಲಕ ಅದರ ಬ್ರಾಂಡ್ ಇಮೇಜ್ ಅನ್ನು ಹೆಚ್ಚಿಸುತ್ತದೆ ಗ್ರಾಹಕರು ಅಂತಹ ಖಾತರಿಯನ್ನು ಹೊಂದಿದ ಸೇವೆಗೆ ಖಾತ್ರಿ ಹೊಂದಿರದ ಸೇವೆಗಿಂತ ಹೆಚ್ಚಿನ ಬೆಲೆ ನೀಡಲು ಸಹ ಸಿದ್ಧರಿದ್ದಾರೆ ಈ ವೀಡಿಯೊ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ